ಈಗ ನಾವು ಪುಸ್ತಕದಲ್ಲಿನ ಇನ್ನಷ್ಟು ಸಮಸ್ಯೆ ಗಳನ್ನು ಪರಿಗಣಿಸೋಣ ಈಗ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದೇವೆ ಹಾಗಾಗಿ ಮುಂದೆ ನಾವು ಸರಣಿ RLC ಸರ್ಕ್ಯೂಟ್ ಅನ್ನು ತಿಳಿದುಕೊಳ್ಳೋಣ ಮೊದಲು ನಾವು ಪರಿಪೂರ್ಣ ರೋಧಕ ಸರ್ಕ್ಯೂಟ್ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಂತರ ಪರಿಪೂರ್ಣ ಕೆಪಾಸಿಟಿವ್ ಸರ್ಕ್ಯೂಟ್ ಗಳನ್ನು ತಿಳಿದಿದ್ದೇವೆ ಹೀಗೆ ಹಂತಹಂತವಾಗಿ ಮುಂದುವರೆಯೋಣ ಈಗ ಸರಣಿ R L ಸರ್ಕ್ಯೂಟ್ ಅನ್ನು ಪರಿಗಣಿಸಿ ಇಲ್ಲಿ ಧ್ರುವೀಯತೆ ಗಳನ್ನು ಸುಮ್ಮನೆ ಎಂದು ಪರಿಗಣಿಸೋಣ ಹಾಗೂ ಇದರ ಮೂಲಕ ಪ್ರವಹಿಸುವ ವಿದ್ಯುತ್ i ಎಂದು ಭಾವಿಸೋಣ ರೋಧಕದ ವೋಲ್ಟೇಜ್ vR ಹಾಗೂ ಪ್ರಚೋದಕದ ವೋಲ್ಟೇಜ್ VL ಎಂದು ಭಾವಿಸೋಣ Steady state ಅನಲಿಸಿಸ್ ಮಾಡೋಣ ಈಗ i Im sin t ಎಂದು ಪರಿಗಣಿಸಿ ಅಂದರೆ ಅದರ rms ಮೌಲ್ಯವು Im √ 2 ಆಗಿರುತ್ತದೆ ಹಾಗೂ ಕೋನವು 0 ಆಗಿರುತ್ತದೆ ಹಾಗಾಗಿ ω t 0o ಆಗಿರುತ್ತದೆ ಇದು rms ಮೌಲ್ಯವಾಗುತ್ತದೆ ಈಗ ತಾತ್ಕಾಲಿಕ ವೋಲ್ಟೇಜ್ ಇದು vR VL v ಆಗಿರುತ್ತದೆ ಹಾಗಾಗಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ i ಆಗಿದ್ದರೆ vR iR ಆಗುತ್ತದೆ ಪ್ರಚೋದಕದ ವೋಲ್ಟೇಜ್ VL Ldi dt ಆಗಿರುತ್ತದೆ ಹಾಗಾಗಿ v iR Ldi dt ಆಗುತ್ತದೆ i Im sin ω t ಆಗಿರುವುದರಿಂದ vR Im sin ω t ω L Im cos ω t ಎಂದಾಗುತ್ತದೆ Im ಇದನ್ನು ಸಾಮಾನ್ಯ ಅಂಶವಾಗಿ ಪರಿಗಣಿಸಬಹುದು ಇದು R ಮತ್ತು ಇದು ω L ಆಗಿದೆ ಹಾಗಾಗಿ ಇವುಗಳನ್ನು R Im this ಮತ್ತುω L Im ಎಂಬುದಾಗಿ ಬರೆಯಬಹುದು ಆದ್ದರಿಂದ ಇದು √ R 2 ω L 2 Im ಎಂದಾಗುತ್ತದೆ ಇಲ್ಲಿ Im ಸಾಮಾನ್ಯವಾಗಿದೆ ಹಾಗಾಗಿ ಇದನ್ನು √R 2 ω L 2 ಎಂಬುದಾಗಿ ಬರೆಯಬಹುದು ಆದ್ದರಿಂದ ಅಂಶ ಮತ್ತು ವಿಭಾಜಕಗಳು ಎರಡಕ್ಕೂ √ R 2 ω L 2 ಈ ರೀತಿಯಾಗಿ ಭಾಗಿಸಬಹುದು ಆಗ v ಮೌಲ್ಯ R 2 ω L2 v ಎಂದಾಗುತ್ತದೆ ಹಾಗಾಗಿ ಈ ಸಮೀಕರಣದ 2 ಕಡೆಗಳಲ್ಲಿ √ R 2 ω L 2 ಇದರಿಂದ ಭಾವಿಸಿದ್ದೇವೆ ಮತ್ತು Im ಇದನ್ನು ಸಾಮಾನ್ಯವಾಗಿ ಪರಿಗಣಿಸಿದ್ದೇವೆ ಈ ಕೋನವು θ ಆಗಿದೆ ಹಾಗಾಗಿ cos θ R √ R 2 ω L 2 ಎಂದಾಗುತ್ತದೆ ಇದು cos θ ಇರುತ್ತದೆ ಮತ್ತು ಇದು sin θ ಇರುತ್ತದೆ ಇದನ್ನು cos θ ಎಂದು ಬದಲಿಸಿ ಮತ್ತು ಇದನ್ನು sin θ ಎಂದು ಬದಲಿಸಿ ಹಾಗಾಗಿ Im ಇದು sin ω t cos θ cos ω t sin θ ಎರಡು ಕಡೆಗಳಲ್ಲಿ ಸಾಮಾನ್ಯವಾಗಿರುತ್ತದೆ ಇದು sin A cos B cos A sin B ರೂಪದಲ್ಲಿದೆ ಆದ್ದರಿಂದ v Im √ R 2 ω L 2 sin ω t θ ಎಂದು ಬರೆಯಬಹುದು ಇಲ್ಲಿ sin θ cos θ ಇವುಗಳನ್ನು ಕೊಡಲಾಗಿದೆ ಮತ್ತು sin θ ω L √ R 2 ω L 2 ಆಗಿರುತ್ತದೆ ಆದ್ದರಿಂದ v Im Z sin ω t θ ಎಂದು ಬರೆಯಬಹುದು Vm sin ω t θ ಅಂದರೆ Im √ R 2 ω L 2 ಎಂದು ಇರುವುದರಿಂದ Z Z √ R 2 ω L 2 ಎಂದಾಗುತ್ತದೆ ಇದು R L ಸರ್ಕ್ಯೂಟ್ ನ ಪ್ರತಿರೋಧಕತೆ ಆಗಿರುತ್ತದೆ ಇದು Im Z V ಪರಿಮಾಣವಾಗಿರುತ್ತದೆ ಆದ್ದರಿಂದ Z √ R 2 ω L 2 Vm Im ಎಂದು ಬರೆಯಬಹುದು ಹಾಗಾಗಿ ZVm Im ಎಂದು ಬರೆಯಬಹುದು ಇದು RMS ರೂಪದಲ್ಲಿ Vm √ 2 Im √ 2 ಎಂದಾಗುತ್ತದೆ ಪ್ರತಿರೋಧಕತೆ Z ನ ಪರಿಮಾಣ Z Vm Im V I ಆಗುತ್ತದೆ ಇಲ್ಲಿ V ಮತ್ತು I ಗಳು rms ರೂಪದಲ್ಲಿರುತ್ತವೆ ನೀವು ಸಂಖ್ಯಾತ್ಮಕಗಳನ್ನು ಬಿಡಿಸುವಾಗ I rms ಮತ್ತು vRms ಇವುಗಳ ಬಳಕೆಯನ್ನು ನೋಡಬಹುದು ಆದ್ದರಿಂದ ಇದನ್ನುVm Im ಎಂಬುದಾಗಿ ಅಥವಾ V I ಎಂದು rms ರೂಪದಲ್ಲಿ ಬರೆಯಬಹುದು ಏಕೆಂದರೆ ಅಂಶ ಹಾಗೂ ವಿಭಜಕಗಳು ಎರಡು √ 2 ರಿಂದ ಭಾಗಿಸಲ್ಪಟ್ಟಿವೆ ಮತ್ತು θ tan inverse ω L R ಆಗಿದೆ ಈ ಚಿತ್ರದಲ್ಲಿ ಇದು tan θ L ω R ಆಗಿರುತ್ತದೆ ಹಾಗಾಗಿ θ tan inverse ωL R ಎಂದಾಗುತ್ತದೆ ಇದು tan inverse ω L R ಇರುತ್ತದೆ i Im sin ω t ಎಂದು ಪರಿಗಣಿಸಲಾಗಿದೆ ಈಗ ಫೇಸರ್ ಚಿತ್ರವನ್ನು ಬರೆಯೋಣ ಸಾಮಾನ್ಯವಾಗಿ i Im √ 2 ಇದರ rms ಮೌಲ್ಯವನ್ನು ಪರಿಗಣಿಸಿದಾಗ ಕೋನವು 0 ಆಗುತ್ತದೆ ಹಾಗಾಗಿ i ಇದರ rms ರೂಪವು I angle 0 ಎಂದಾಗುತ್ತದೆ ಇದು I reference ಇರುತ್ತದೆ ಈಗ V Vm sin ω t ಎಂಬುದನ್ನು ನೋಡೋಣ ಇದು ನಿಜವಾಗಿ Vm sin ω t θ ಆಗಿರುತ್ತದೆ ಹಾಗಾಗಿ ಫೇಸರ್ ಚಿತ್ರದಲ್ಲಿ Vm ಇದರ rms ಮೌಲ್ಯ Vm √ 2 ಪರಿಗಣಿಸಿ ಇದನ್ನು V angle θ ಎಂಬುದಾಗಿ ಬರೆಯಬಹುದು ಇಲ್ಲಿ V Vm √ 2 ಇದು rms ಮೌಲ್ಯ ಆಗಿರುತ್ತದೆ ಅದರಂತೆಯೇ I Im √ 2 ಇದು rms ಮೌಲ್ಯ ಆಗಿರುತ್ತದೆ V rms ಮೌಲ್ಯ ಆಗಿರುತ್ತದೆ ಇದು ಕೋನ θ ಆಗಿರುತ್ತದೆ θ ಧನಾತ್ಮಕವಾಗಿರುತ್ತದೆ ಅಂದರೆ ವಿದ್ಯುತ್ ವೋಲ್ಟೇಜ್ ನಿಂದ θ ಕೋನದಷ್ಟು ಮುಂದಿರುತ್ತದೆ ಅಥವಾ ವೋಲ್ಟೇಜ್ ವಿದ್ಯುತ್ ನಿಂದ θ ಕೋನದಷ್ಟು ಹಿಂದಿರುತ್ತದೆ ಈ ಚಿತ್ರದಲ್ಲಿ vR i R ಇಲ್ಲಿ ಇದೆ ಇದು ರೋಧಕದ ವೋಲ್ಟೇಜ್ ಕುಸಿತವಾಗಿರುತ್ತದೆ ಇದು rms ಮೌಲ್ಯವಾಗಿದ್ದು ಧ್ರುವೀಯತೆಯನ್ನು ಹೀಗೆ ಪರಿಗಣಿಸಿದಾಗ ಪ್ರಚೋದಕ ಪ್ರತಿಕ್ರಿಯಾತ್ಮಕತೆಯು XL j L ω ಆಗುತ್ತದೆ VL j I L ω I XLಆದ್ದರಿಂದ VL j I L ω ಆಗುತ್ತದೆ ಹಾಗಾಗಿ ಕರೆಂಟ್ ವೋಲ್ಟೇಜ್ ನಿಂದ 90 o ಹಿಂದೆ ಉಳಿಯುತ್ತದೆ ಇದು ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ಆಗಿದೆ ಮತ್ತು ಇದು ಕಲ್ಪಿತ ಅಕ್ಷರೇಖೆ ಆಗಿದೆ ಹಾಗಾಗಿ ಇದು R ಮತ್ತು ಇದು j L ω ಆಗಿದೆ ಇದು vR I R ಆಗಿದೆ ಇದು VL j I XL j ಅಂದರೆ ಕೋನ 90 o ಆಗಿದೆ ಏಕೆಂದರೆ cos 90 o j sin 90 o ಇದು cos 90 0 ಹಾಗೂ j sin 90 1 ಆಗಿರುವುದರಿಂದ j I XL ಎಂದಾಗುತ್ತದೆ ಇದು j I XL ಹಾಗೂ ಇದು resultant V ಆಗಿರುತ್ತದೆ ಈಗ ಮತ್ತೊಮ್ಮೆ ಚಿತ್ರವನ್ನು ನೋಡೋಣ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನ ಪ್ರತಿರೋಧಕತೆಯು Z R j L ω ಆಗಿರುತ್ತದೆ ಇದು ಪರಿಪೂರ್ಣ ರೋಧಕ R ಆಗಿದ್ದು ಇದು ಪ್ರಚೋದಕ L ಆಗಿದೆ R j L ω ಇದು ಸಂಕೀರ್ಣ ಸಂಖ್ಯೆ ಆದ್ದರಿಂದ ಬಾಣ ಚಿಹ್ನೆ ಉಪಯೋಗಿಸಿ R 2 L 2 ω 2 ಇದು ಪರಿಮಾಣ ಮತ್ತು tan inverse L ω R ಇದು ಕೋನ ವಾಗಿರುತ್ತದೆ ಇದು Z ನ ಪರಿಮಾಣ Z bar Z angle θ ಎಂದು ಬರೆಯಬಹುದು θ tan inverse L ω R ಮತ್ತು Z ಇದು ಪರಿಮಾಣ ಆಗಿದೆ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನ ಪ್ರತಿರೋಧಕತೆಯು Z R j L ω ಆಗಿದೆ ಈ ಸಮಸ್ಯೆಯನ್ನು ಬಿಡಿಸಿದಾಗ ಇನ್ನಷ್ಟು ಸಂಗತಿಗಳನ್ನು ತಿಳಿಯಬಹುದು ಹಾಗಾಗಿ v ಅನ್ನು ಕೊಟ್ಟಾಗ v Vm sin ω t θ ಅಂದರೆ rms ಮೌಲ್ಯ v Vm √ 2 ಮತ್ತು ಕೋನವು θ ಆಗಿರುತ್ತದೆ ಆದ್ದರಿಂದ ವಿದ್ಯುತ್ ಅನ್ನು ಹೇಗೆ ಕಂಡು ಹಿಡಿಯಬಹುದು ಫೇಸರ್ ಚಿತ್ರದಲ್ಲಿ ಇದನ್ನು v arrow ಎಂದು ತೋರಿಸಿದರೆ i v arrow Z ಮತ್ತು ಕೋನ θ ಆಗುತ್ತದೆ ಮತ್ತು ಇದು ZR j L ω ಆಗುತ್ತದೆ ಇಲ್ಲಿ i ಫೇಸರ್ ರೂಪದಲ್ಲಿ ಇರುತ್ತದೆ ಹಾಗಾಗಿ ಅದು V angle θ R ಅಂದರೆ Z angle θ ಆಗುತ್ತದೆ Z √ R 2 L ω 2 ಆದ್ದರಿಂದ ಅದು V Z angle θ θ V Z angle 0 o ಆಗುತ್ತದೆ ವಿದ್ಯುತ್ ಅನ್ನು ಯಾವಾಗಲೂ i Im sin ω t ಅಂದರೆ i angle 0 o ಎಂದು ಪರಿಗಣಿಸಬೇಕು

ಇದು ಕೂಡ V Z is i angle 0 o ಆಗುತ್ತದೆ ಇದರ reverse calculation ಅನ್ನು ಈಗಷ್ಟೇ ತೋರಿಸಿದ್ದೇನೆ ಆದ್ದರಿಂದ ಇದು i angle 0 o ಆಗಿದ್ದು ಫೇಸರ್ ರೂಪದಲ್ಲಿ i Im √ 2 rms ಮೌಲ್ಯ ಮತ್ತು angle 0 o ಆಗಿದೆ ಇನ್ನೂ ಸ್ವಲ್ಪ ವಿವರ ತಿಳಿದುಕೊಳ್ಳೋಣ ಇದು Z R j ω L ಆಗಿದೆ ಮತ್ತು ಈ ಪರಿಮಾಣ XL L ω ಆಗಿದೆ ಮತ್ತು ಇದು tan inverse XL R ಅಂದರೆ L ω R ಆಗಿದೆ ಹಾಗಾಗಿ ಪವರ್ power v i ಎಂದು ಪರಿಗಣಿಸಿದಾಗVm sin ω t θ Im sin ω t ಎಂದು ಬರೆಯಬಹುದು ಇದನ್ನು sin A cos B ರೂಪದಲ್ಲಿ ವಿಸ್ತರಿಸಬಹುದು ಹಾಗೆ ಮಾಡಿದಾಗ ಅದು Vm Im 2 cos θ Vm Im 2 cos 2 ω t cos θ Vm Im 2 sin 2 ω t sin θ ಎಂದಾಗುತ್ತದೆ ಈಗ ಸರಾಸರಿ ಪವರ್ 1T Vm sin ω t θ Im sin ω t dt ಆಗುತ್ತದೆ ಇದನ್ನು ω 2 pi T ಎಂಬ ಸಮೀಕರಣ ಬಳಸಿ ಏಕೀಕರಣಗೊಳಿಸಿದಾಗ Vm Im upon 2 cos θ ಎಂಬ ಉತ್ತರ ದೊರೆಯುತ್ತದೆ ಇಲ್ಲಿ cos θ ಅನ್ನು ಪವರ್ ಫ್ಯಾಕ್ಟರ್ ಎಂದು ಕರೆಯುತ್ತೇವೆ ಅದು ವೋಲ್ಟೇಜ್ ಮತ್ತು ವಿದ್ಯುತ್ ಗಳ ನಡುವೆ ಇರುವ ಕೋನವಾಗಿರುತ್ತದೆ ಇದು ನಿಜವಾಗಿ Vm Im 2 cos θ ಎಂದಾಗುತ್ತದೆ Vm Im 2 ಇದನ್ನು Vm √ 2 Im √ 2 ಎಂದು ಬರೆಯಬಹುದು ಹಾಗಾಗಿ rms ಮೌಲ್ಯವು Vm √ 2 Im √ 2 cos θ ಎಂದಾಗುತ್ತದೆ ಇದನ್ನುVI cos θ ಎಂದು ಭಾವಿಸಬಹುದು ಇಲ್ಲಿ V ಇದು ವೋಲ್ಟೇಜ್ ನ rms ಮೌಲ್ಯ ವಾಗಿರುತ್ತದೆ ಮತ್ತು I ಇದು ವಿದ್ಯುತ್ ನ rms ಮೌಲ್ಯ ವಾಗಿರುತ್ತದೆ ಹಾಗೂ cos θ ಸರ್ಕ್ಯೂಟ್ ನ ಪವರ್ ಫ್ಯಾಕ್ಟರ್ ಆಗಿರುತ್ತದೆ θ ನಿಜವಾಗಿ ವೋಲ್ಟೇಜ್ ಹಾಗೂ ವಿದ್ಯುತ್ ನ ನಡುವಿನ ಕೋನವಾಗಿರುತ್ತದೆ ಹಾಗಾಗಿ ಇದು ನಿಜವಾಗಿ V I cos θ ಎಂದಾಗುತ್ತದೆ ಇಲ್ಲಿ V ಮತ್ತು I ಎರಡು rms ಮೌಲ್ಯ ವಾಗಿರುತ್ತವೆ ಈಗ ಮತ್ತೊಂದು ವಿಧಾನವನ್ನು ನೋಡೋಣ ಇದು ಪವರ್ ನ ರೇಖೆಯಾಗಿದೆ ಇದು ವಿದ್ಯುತ್ತಿನ ರೇಖೆ ಹಾಗೂ ಇದು ವೋಲ್ಟೇಜ್ ಆಗಿರುತ್ತದೆ v i ಮತ್ತು p ಎಲ್ಲವನ್ನೂ ಈ ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ P V into I ಎಂಬುದನ್ನು ಹೀಗೆ ಚಿತ್ರಿಸಬಹುದು ಈಗ ಮತ್ತೊಂದು ವಿಧದಲ್ಲಿ ಈ ಸಮೀಕರಣವನ್ನು 1T 0 to t Vm Im sin ω t θ sin ω t ಎಂಬುದಾಗಿ ಬರೆಯಬಹುದು ಇಲ್ಲಿ ಅಂಶ ಮತ್ತು ವಿಭಾಜಕ ಎರಡನ್ನು 2 ರಿಂದ ಗುಣಿಸಿ ದಾಗ 2 sin A sin B ಎಂದಾಗುತ್ತದೆ ಇದನ್ನು ವಿಸ್ತರಿಸಿ 2 sin A sin B cos cos A B ಎಂದು ಬರೆಯಬಹುದು ಹಾಗಾಗಿ ಅದು Vm Im Tcos θ dt ಎಂದಾಗುತ್ತದೆ ಇದನ್ನು 0 to t ಇಂದ ಏಕೀಕರಣ ಗೊಳಿಸಿದಾಗ ಈ ಪದವು ಅದೃಶ್ಯವಾಗುತ್ತದೆ ಆದ್ದರಿಂದ ಇದು 12 Vm Im cos θ Vm √ 2 Im √ 2 cos θ ಅಂದರೆ V I cos θ ಎಂದಾಗುತ್ತದೆ V ಮತ್ತು I ಎರಡು rms ಮೌಲ್ಯಗಳು ಆಗಿರುತ್ತವೆ ಈಗ ಸರಣಿ RC ಸರ್ಕ್ಯೂಟ್ ಅನ್ನು ನೋಡೋಣ ಅದು ಪ್ರಚೋದಕ ಸರ್ಕ್ಯೂಟ್ ನಂತೆಯೇ ಇದ್ದು ಇಲ್ಲಿ C ಇರುತ್ತದೆ ಇಲ್ಲಿ i Im sin ω t ಎಂಬುದಾಗಿ ಭಾವಿಸೋಣ ಮತ್ತು ತಾತ್ಕಾಲಿಕ ಧ್ರುವೀಯತೆ ಯನ್ನು ಪರಿಗಣಿಸೋಣ ವಿದ್ಯುತ್ ಈ ರೀತಿಯಾಗಿ ಸರಣಿ ಸರ್ಕ್ಯೂಟ್ ನಲ್ಲಿ ಪ್ರವಹಿಸುತ್ತದೆ ಮೊದಲು ಇದ್ದಂತೆ vR ರೋಧಕದ ವೋಲ್ಟೇಜ್ ಆಗಿರುತ್ತದೆ ಹಾಗೂ ಕೆಪಾಸಿಟರ್ ನ ವೋಲ್ಟೇಜ್ VC ಆಗಿರುತ್ತದೆ ಧ್ರುವೀಯತೆ ಹೀಗೆ ಇರುತ್ತದೆ ಈ ವಿಷಯದಲ್ಲಿ i c dv dt ಎಂದು ಬರೆಯಬಹುದು VC R1 C integrationಏಕೀಕರಣ i dt v i Im sin ω t ಎಂದು ಪರಿಗಣಿಸಿದರೆ ಹಾಗೂ ಏಕೀಕರಣಗೊಳಿಸಿದರೆ 1 ω c Im cos ω t v ಎಂಬ ಉತ್ತರ ದೊರೆಯುತ್ತದೆ ಹಾಗಾಗಿ ಮುಂಚಿನ ಹಾಗೆ Im ಅನ್ನು ಸಾಮಾನ್ಯವಾಗಿ ತೆಗೆದುಕೊಂಡು ω c Im ಎಂದು ಗುಣಿಸಬಹುದು ಆದ್ದರಿಂದ ವೋಲ್ಟೇಜ್ ಕುಸಿತ R Im ಎಂದಾಗುತ್ತದೆ ಮತ್ತು ಇದು ಕೋನ θ ಇರುತ್ತದೆ ಇದನ್ನು sin ω t ಎಂದು ಭಾವಿಸಿ 2 ಕಡೆಗಳಲ್ಲಿ R 2 ನಿಂದ ಭಾಗಿಸಿ ದರೆ √ R 2 1 ω c 2 ಎಂದು ಬರೆಯಬಹುದು ಇದು sin ω t ಆಗಿರುತ್ತದೆ ಈ ಚಿತ್ರವನ್ನು ನೋಡಿದಾಗ ಇದು cos θ ಆಗಿದ್ದು Im ರದ್ದಾಗುತ್ತದೆ √ R 2 1 ω c 2 cos θ ಇರುತ್ತದೆ sin θ1 ω c √ R 2 1 ω c 2 ಅಂದರೆ ಇದನ್ನು cos θ ದಿಂದ ಬದಲಾಯಿಸಬಹುದು ಇದನ್ನು sin θ ದಿಂದ ಬದಲಾಯಿಸಬಹುದು ಅದರಂತೆ ಇಲ್ಲಿ cos θ ಹಾಗೂ ಇಲ್ಲಿ sin θ ಇರುತ್ತದೆ ಮತ್ತು ಇದು Im √ R 2 ω c 2 ಆಗಿರುತ್ತದೆ ಹಾಗಾಗಿ ಪ್ರಚೋದಕ ಸರ್ಕ್ಯೂಟ್ ನಂತೆ ಇಲ್ಲಿಯೂ 1 ω c ಮತ್ತು ಚಿಹ್ನೆ ಇರುತ್ತದೆ ಆದ್ದರಿಂದ ಇದು v Im Z v Im Z sin ω t θ ಎಂದಾಗುತ್ತದೆ Vm Vm sin ω t θ ಮತ್ತು Vm Im z ಆಗಿದೆ ಆದ್ದರಿಂದ Vm Im Z ಆಗಿರುತ್ತದೆ ಹೀಗೆ Z √ R 2 1 ω c 2 ಎಂದು ಬರೆಯಬಹುದು ZVm Im v i ಎಂದು ಬರೆಯಬಹುದು ಇಲ್ಲಿ v ಮತ್ತು i rms ಮೌಲ್ಯ ಗಳಾಗಿರುತ್ತವೆ ಬಹಳಷ್ಟು ಉದಾಹರಣೆಗಳು rms ಮೌಲ್ಯಗಳನ್ನು ಪರಿಗಣಿಸುತ್ತವೆ ಕೋನವು θ tan inverse1 ω c Rಆಗಿದ್ದು ಚಿಹ್ನೆ ಇರುತ್ತದೆ ಹಾಗಾಗಿ ಈ ವಿಷಯದಲ್ಲಿ tan inverse 1 ω c R ಎಂದು ಬರೆಯಬಹುದು ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ಕೋನವು tan inverse L ω R ಆಗಿತ್ತು ಹಾಗೂ ve ಚಿಹ್ನೆ ಹೊಂದಿತ್ತು ಆದರೆ ಇಲ್ಲಿ ಕೋನವು tan inverse 1 ω c R ಆಗಿರುತ್ತದೆ ಇಲ್ಲಿ ನಿಜವಾಗಿ ವೋಲ್ಟೇಜ್ ವಿದ್ಯುತ್ ಗಿಂತ θ ಕೋನದಿಂದ ಹಿಂದೆ ಉಳಿದಿದೆ ಅಥವಾ ವಿದ್ಯುತ್ ವೋಲ್ಟೇಜ್ ಗಿಂತ θ ಕೋನದಿಂದ ಮುಂದೆ ಇದೆ ಇದು θ ಆಗಿದೆ ಹಾಗಾಗಿ VC jI Xc ಆಗುತ್ತದೆ ಮತ್ತು Xc 1 ω c ಇರುವದರಿಂದ V I Xc 1ω c ಎಂದು ಬರೆಯಬಹುದು ಆದ್ದರಿಂದ V V VC ಅಂದರೆ I R j vR VC ಎಂದಾಗುತ್ತದೆ VC I j 1 ω c ಆದುದರಿಂದ R j ω cZ ಇದು ಪ್ರತಿರೋಧಕತೆ ಆಗುತ್ತದೆ ಹಾಗಾಗಿ ಇದು ಪ್ರತಿ ಪ್ರತಿರೋಧಕತೆಯ ಪರಿಮಾಣ ಆಗಿರುತ್ತದೆ ಮತ್ತು ಇದು tan inverse 1 ω c ಆಗಿದೆ ಇಲ್ಲಿ ಚಿಹ್ನೆಯನ್ನು ಹೊರಗೆ ಇರಿಸಿದರೆ tan inverse 1 ω c R ಎಂದಾಗುತ್ತದೆ ಹಾಗಾಗಿ θ√R 2 Xc 2 tan inverse Xc R ಎಂದು ಬರೆಯಬಹುದು Xc 1 ω c ಆದ್ದರಿಂದ ಸರಣಿ RC ಸರ್ಕ್ಯೂಟ್ ನಲ್ಲಿ Z R j ω c ಎಂದು ಹೇಳಬಹುದು ಹಾಗಾಗಿ Xc ಇದನ್ನು ಹೀಗೆ ಬರೆಯುವಾಗ ಕೆಲವು ಸಲ R j Xc ಎಂದು ಬರೆಯುತ್ತೇವೆ ಇಲ್ಲಿ Xc ಇದರ ಚಿಹ್ನೆಯನ್ನು ಎಂದು ಪರಿಗಣಿಸಬೇಕು ಆದ್ದರಿಂದ 1 ω c ಎಂಬುದು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಎಂದು ಕರೆಯಲ್ಪಡುತ್ತದೆ ಪ್ರಚೋದಕದ ವಿಷಯ ದಲ್ಲಿ R j XL ಆಗಿದ್ದು ಕೆಪ್ಯಾಸಿಟಿವ್ ಸರ್ಕ್ಯೂಟ್ ನಲ್ಲಿ R j Xc ಆಗಿರುತ್ತದೆ ಮತ್ತು Xc 1 ω c ಆಗಿರುತ್ತದೆ ಈ ವಿಷಯದ ದಲ್ಲಿ ಪವರ್ vi ಆಗಿರುತ್ತದೆ ಸರಾಸರಿ ಪವರ್ 1T 0 to T ಏಕೀಕರಣ ವಾಗಿರುತ್ತದೆ ಇಲ್ಲಿಯೂ ಅಂಶ ಮತ್ತು ವಿಭಾಜಕಗಳನ್ನು2 ದಿಂದ ಗುಣಿಸಬೇಕು ಮತ್ತು ಇದು 2 sin A sin B ಅಂದರೆ cos A B cos A B ಆಗುತ್ತದೆ ಹಾಗಾಗಿ ಮತ್ತೆ ½ Vm Im cos θ V I cos θ ಎಂದು ಬರೆಯಬಹುದು ಇಲ್ಲಿ V ಮತ್ತು I rms ರೂಪದಲ್ಲಿರುತ್ತವೆ ಆದ್ದರಿಂದ V Vm √ 2 ಮತ್ತು I Im √ 2 ಎಂದು ಬರೆಯಬಹುದು ಇವೆರಡು rms ರೂಪದಲ್ಲಿರುತ್ತವೆ ಈ ಚಿತ್ರದಲ್ಲಿ ಪವರ್ ವೋಲ್ಟೇಜ್ ಮತ್ತು ವಿದ್ಯುತ್ ಗಳನ್ನು ತೋರಿಸಲಾಗಿದೆ ಈ dash line ಭಾಗ ಪವರ್ ಅನ್ನು ಪ್ರತಿನಿಧಿಸುತ್ತದೆ ಈಗ ಸರಣಿ R L C ಸರ್ಕ್ಯೂಟ್ ಅನ್ನು ನೋಡೋಣ ಇಲ್ಲಿ ಮೂರು ಅಂಶಗಳು ಸರಣಿಯಲ್ಲಿ ಇರುತ್ತವೆ ಹಾಗಾಗಿ ಇದನ್ನು ಸರಣಿ ಸರ್ಕ್ಯೂಟ್ ಎಂದು ಕರೆಯುತ್ತಾರೆ vR ಇದು ರೋಧಕದ ವೋಲ್ಟೇಜ್ vL ಇದು ಪ್ರಚೋದಕದ ವೋಲ್ಟೇಜ್ ಹಾಗೂ vC ಇದು ಕೆಪಾಸಿಟರ್ ನ ವೋಲ್ಟೇಜ್ ಆಗಿರುತ್ತದೆ ಧ್ರುವೀಯತೆ ಯನ್ನು ಹೀಗೆ ತೆಗೆದುಕೊಳ್ಳೋಣ ಮತ್ತು ಇದರಲ್ಲಿ ಪ್ರವಹಿಸುವ ವಿದ್ಯುತ್ ಅನ್ನು I ಎಂದು ಪರಿಗಣಿ ಸೋಣ ಎಸಿ ಫೇಸರ್ ಒಂದು ತಿರುಗುತ್ತಿರುವ ವೆಕ್ಟರ್ ಆಗಿರುವುದರಿಂದ ವೋಲ್ಟೇಜ್ ಕೋನವು ಮೊದಲ ಕಾಲುಭಾಗದಲ್ಲಿರುತ್ತದೆ ಇವು ಕ್ರಮವಾಗಿ ಎರಡು 3 ಮತ್ತು ನಾಲ್ಕನೆಯ ಕಾಲು ಭಾಗಗಳಾಗಿರುತ್ತವೆ ಫೇಸರ್ ಒಂದು ತಿರುಗುತ್ತಿರುವ ವೆಕ್ಟರ್ ಆಗಿರುವುದರಿಂದ ವಿದ್ಯುತ್ ಮತ್ತು ವೋಲ್ಟೇಜ್ ನ ಕೋನವು ಎಲ್ಲಿಯಾದರೂ ಇರಬಹುದು ಅದು ನಿಮ್ಮ ಸರ್ಕ್ಯೂಟ್ ಮತ್ತು ಕೋನಗಳನ್ನು ಅವಲಂಬಿಸಿರುತ್ತದೆ ಪ್ರತಿರೋಧಕತೆಯ ಪ್ರಕಾರ ವೋಲ್ಟೇಜ್ ಮತ್ತು ವಿದ್ಯುತ್ ಇವು ಮೊದಲ ಅಥವಾ ಎರಡನೇ ಅಥವಾ ಮೂರು ಅಥವಾ ನಾಲ್ಕನೇ ಕಾಲುಭಾಗಗಳಲ್ಲಿ ಇರಬಹುದು ಕೆಲವೊಮ್ಮೆ ಪ್ರತಿರೋಧಕತೆಯನ್ನು Z arrow ಎಂಬುದಾಗಿ ಬರೆಯುತ್ತೇವೆ ಹಾಗಾಗಿ ಪ್ರತಿರೋಧಕತೆ ಯು ಕೇವಲ ಫೇಸರ್ ಕ್ವಾಂಟಿಟಿ ಅಲ್ಲ ಏಕೆಂದರೆ ಸಾಮಾನ್ಯ ವಾಗಿ ZR j X ಎಂದು ಬರೆದಾಗ ಈ ಕಾಲುಭಾಗ ದಲ್ಲಿ R ಅನ್ನು ಯಾವಾಗಲೂ ಧನಾತ್ಮಕವಾಗಿ ಇರುತ್ತದೆ ಕೆಲವೊಮ್ಮೆ R ಈ ಅಕ್ಷರೇಖೆ ಮೇಲೆ ಇರುತ್ತದೆ ಈಗ Z ನ ಸ್ಥಾನವು ಸರ್ಕ್ಯೂಟ್ ಪ್ರಚೋದಕ ಅಥವಾ ಕೆಪ್ಯಾಸಿಟಿವ್ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಕೆಪ್ಯಾಸಿಟಿವ್ ಸರ್ಕ್ಯೂಟ್ ನಲ್ಲಿ X ಋಣಾತ್ಮಕ ವಾಗಿರುತ್ತದೆ ಹಾಗಾಗಿ ಅದು ಈ ಭಾಗದಲ್ಲಿ ಇರುತ್ತದೆ ಆದ್ದರಿಂದ ಅದು ಮೊದಲ ಅಥವಾ ನಾಲ್ಕನೆಯ ಕಾಲು ಭಾಗದಲ್ಲಿ ಇರಬಹುದು ಆದರೆ ಇಲ್ಲಿ ಮಾತ್ರ ಇರಲಾರದು ಏಕೆಂದರೆ ಯಾವಾಗಲೂ R ಧನಾತ್ಮಕ ವಾಗಿರುತ್ತದೆ ಹಾಗಾಗಿ ನನ್ನ ನಿರ್ಣಯ ಪ್ರಕಾರ ಇದು ಕಾಂಪ್ಲೆಕ್ಸ್ ಪ್ರಮಾಣ ಆಗಿರುತ್ತದೆ ಆದರೆ ಫೇಸರ್ ಪ್ರಮಾಣ ಅಲ್ಲ ಏಕೆಂದರೆ ಫೇಸರ್ ಒಂದು ತಿರುಗುತ್ತಿರುವ ರೂಪವಾದರಿಂದ ಅದು ಎಲ್ಲಿ ಆದರೂ ಇರಬಹುದು ಆದರೆ Z ಇದು ಮೊದಲ ಅಥವಾ ನಾಲ್ಕನೆಯ ಕಾಲುಭಾಗದಲ್ಲಿ ಮಾತ್ರ ಇರುತ್ತದೆ ಮುಂದೆ R L C ಸರಣಿ ಸರ್ಕ್ಯೂಟ್ ಅನ್ನು ನೋಡೋಣ ಇಲ್ಲಿ V vR VL VC ಎಲ್ಲಾ ಬೆಲೆಗಳನ್ನುಕೊಡಲಾಗಿದೆ ಹಾಗಾಗಿ vR I R VL j I XL ಮತ್ತು VC j I Xc ಇವೆಲ್ಲವುಗಳನ್ನು ಬಾಣ ಚಿಹ್ನೆಯಿಂದ ತೋರಿಸಲಾಗಿದೆ ಹಾಗಾಗಿ ಇದು ಫೇಸರ್ ಎಸಿ ಪ್ರಮಾಣ ಆಗಿರುತ್ತದೆ ಇಲ್ಲಿ I ಅನ್ನು ಸಾಮಾನ್ಯ ಅಂಶವಾಗಿ ತೆಗೆದುಕೊಂಡಾಗ ಅದನ್ನು ಬಾಣ ಚಿಹ್ನೆಯಿಂದ ತೋರಿಸುವುದಿಲ್ಲ ಇದು Z bar ಆಗಿರುತ್ತದೆ ಹಾಗಾಗಿ Z R j XL Xc ಎಂದಾಗುತ್ತದೆ ಇದು R XL L ω ಮತ್ತು Xc 1 ω c ಆಗಿರುತ್ತವೆ ಪರಿಮಾಣವು √ R 2 ω L ω c 2 ಆಗುತ್ತದೆ ಮತ್ತು ಕೋನ tan inverse L ω ω c R ω ಎಂದಾಗುತ್ತದೆ ಈಗ VL VCಅಂದರೆ XL ಇದು Xc ಗಿಂತ ದೊಡ್ಡದಾಗಿದ್ದರೆ ಸರ್ಕ್ಯೂಟ್ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ XL ಇದು Xc ಗಿಂತ ದೊಡ್ಡದಾಗಿದ್ದರೆω L ω c0 ಅಂದರೆ θ ಕೋನವು ಧನಾತ್ಮಕವಾಗಿರುತ್ತದೆ ಮತ್ತು ಈ ಭಾಗವು VL ಅಂದರೆ j XL ಆಗುತ್ತದೆ ಈ ಋಣಾತ್ಮಕ ಭಾಗವು j Xc I ಆಗಿರುತ್ತದೆ ಹಾಗಾಗಿ ವ್ಯತ್ಯಾಸ VL VC ಇದನ್ನು ಪರಿಗಣಿಸಿ ದಾಗ ಅದು j I ಆಗುತ್ತದೆ R I ಮತ್ತು ಇವೆರಡನ್ನು ಗುಣಿಸಿದಾಗ ಅದು ಈ ಭಾಗದಲ್ಲಿ ಬರುತ್ತದೆ ಇಲ್ಲಿ VC ಅನ್ನು j ಎಂದು ಕೊಡಲಾಗಿದೆ VL VCಇದು ಧನಾತ್ಮಕ ವಾಗುತ್ತದೆ ಆದ್ದರಿಂದ VL ಈ ಭಾಗವನ್ನು ಧನಾತ್ಮಕ ಮತ್ತು VC ಈ ಭಾಗವನ್ನು ಋಣಾತ್ಮಕವಾಗಿಯೇ ತೋರಿಸಬೇಕು j ಎಂದು ಫೇಸರ್ ರೂಪವನ್ನು ಪರಿಗಣಿಸೋಣ ಋಣಾತ್ಮಕ ಚಿಹ್ನೆಯನ್ನು ಕೇವಲ ಸಾಂಕೇತಿಕವಾಗಿ ಅಕ್ಷರೇಖೆಯ ಮತ್ತೊಂದು ಭಾಗವಾಗಿ ಪ್ರತಿನಿಧಿಸಲಾಗುತ್ತದೆ ಇದು ತಾತ್ಕಾಲಿಕ ಧ್ರುವೀಯತೆ ಎಂದು ಭಾವಿಸಿ ದಾಗ VL VC ಆಗುತ್ತದೆ ಒಂದು ವೇಳೆ XL Xc ಗಿಂತ ದೊಡ್ಡದಾಗಿದ್ದರೆ ಸಹಜವಾಗಿ VL VC ಆಗುತ್ತದೆ ಅಂದರೆ ಸರ್ಕ್ಯೂಟ್ ಪ್ರಚೋದಕದ ರೀತಿಯಲ್ಲಿ ವರ್ತಿಸುತ್ತದೆ ಆಗ ಕೋನ θ ω L 1 ω c R ಆಗಿದ್ದು ಧನಾತ್ಮಕ ವಾಗಿರುತ್ತದೆ ಅಂದರೆ ಕೋನ θ ω L 1 ω c R ಧನಾತ್ಮಕವಾಗಿರುತ್ತದೆ ಹಾಗಾಗಿ ಫೇಸರ್ ಚಿತ್ರ ಈ ರೀತಿ ಆಗುತ್ತದೆ VL VC ಆಗಿರುವುದರಿಂದ ಅದನ್ನು ಈ ಭಾಗದಲ್ಲಿ ತೋರಿಸಿ ತೋರಿಸಲಾಗಿದೆ ಇದು ಕೋನ θ ಆಗಿರುತ್ತದೆ ಅಂದರೆ ಈ ಸರ್ಕ್ಯೂಟ್ ಪ್ರಚೋದಕ ರೀತಿಯಲ್ಲಿ ವರ್ತಿಸುತ್ತದೆ ಇದೇ ರೀತಿ VL VC ಅಂದರೆ XL Xc ಎಂದು ಅರ್ಥ ಹೀಗಾದಾಗ ಕೋನ θ ಋಣಾತ್ಮಕ ವಾಗಿರುತ್ತದೆ ಈಗ ಇದು VC VL ಆಗಿದೆ ಇಲ್ಲಿ ಚಿಹ್ನೆಯನ್ನು ಸಾಂಕೇತಿಕವಾಗಿ ಪರಿಗಣಿಸ ಬೇಕು ಇಲ್ಲಿ VC VL j I ಆಗಿರುತ್ತದೆ ಹಾಗಾಗಿ ಇದು VC VL ಆಗುತ್ತದೆ ಏಕೆಂದರೆ VC VL ಗಿಂತ ದೊಡ್ಡದಾಗಿರುತ್ತದೆ ಈಗ ಕೋನ θ ಋಣಾತ್ಮಕ ವಾಗಿರುತ್ತದೆ ಆದ್ದರಿಂದ ಇದು ಕೆಪ್ಯಾಸಿಟಿವ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಏಕೆಂದರೆ ಇಲ್ಲಿ XL Xc ಆದ್ದರಿಂದ L ω ω c0 ಆಗಿರುತ್ತದೆ ಹಾಗಾಗಿ 1 ω c L ω t ಅಂದರೆ Xc XL ಗಿಂತ ದೊಡ್ಡದಾಗಿರುತ್ತದೆ ಇಲ್ಲಿ XL Xc ಅಥವಾ Xc XL ಆಗಿದೆ ಇಲ್ಲಿ Z ಕಾಂಪ್ಲೆಕ್ಸ್ ಪ್ರಮಾಣ ಆಗಿದೆ ಫೇಸರ್ ಅಲ್ಲ VL VCಆದುದರಿಂದ ಇದನ್ನು ಕೆಪ್ಯಾಸಿಟಿವ್ ಸರ್ಕ್ಯೂಟ್ ಎನ್ನಲಾಗುತ್ತದೆ ಈ ಉದಾಹರಣೆಯಲ್ಲಿ v t100 sin 40 t ಎನ್ನಲಾಗಿದೆ 100 sin ω t ಅಂದರೆ ω 40 radian per second ಎಂದು ಅರ್ಥ R 10 ohm and L 0 2 henry ಮತ್ತು C 0 0014 farad ಇದೆ ಹಾಗಾಗಿ I t vR t VL t and VC t ಇವುಗಳನ್ನು ಕಂಡುಹಿಡಿಯಬೇಕು ಇವನ್ನು ಫೇಸರ್ ಚಿತ್ರ ದ ಸಹಾಯದಿಂದ ಕಂಡುಹಿಡಿಯಬಹುದು ಇಲ್ಲಿ ಧ್ರುವೀಯತೆ ಯನ್ನು ಎಂಬುದಾಗಿ ತೆಗೆದುಕೊಳ್ಳಿ vt ಇದನ್ನು 100 sin 40 t ಎಂದು ಕೊಡಲಾಗಿದೆ vR ಇದು R ನ ವೋಲ್ಟೇಜ್ ಆಗಿದೆ ಇದು L ನ ವೋಲ್ಟೇಜ್ ಆಗಿದೆ ಮತ್ತು ಇದು Cನ ವೋಲ್ಟೇಜ್ ಆಗಿದೆ ಹಾಗಾಗಿ i t vR t VL t VC t ಇವೆಲ್ಲವನ್ನೂ ಕಂಡುಹಿಡಿಯಬಹುದು